ಪೇಟೆಂಟ್ ಹಕ್ಕುಗಳ ಸಂದರ್ಭದಲ್ಲಿ ನೀವು ನೋಂದಣಿ ಪ್ರಕ್ರಿಯೆಯ ಮೂಲಕ ಹೋಗಬೇಕಾಗಿದೆ ಈಗ ಒಬ್ಬ ವ್ಯಕ್ತಿಯು ಪೇಟೆಂಟ್ ಕಚೇರಿಗೆ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮತ್ತು ಪೇಟೆಂಟ್ ಕಚೇರಿಯು ಕೆಲವು ತಪಾಸಣೆಗಾಗಿ ಅರ್ಜಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಮೂಲಕ ನೋಂದಾಯಿಸುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ನಂತರ ಪೇಟೆಂಟ್ ಕಚೇರಿಯು ಈ ಅರ್ಜಿಯನ್ನು ಮಾನ್ಯ ಮಾಡಿ ಪೇಟೆಂಟನ್ನು ಮಂಜೂರು ಮಾಡುತ್ತದೆ ಮತ್ತು ಈ ಪ್ರಕ್ರಿಯೆಯು ಸಾಂಪ್ರದಾಯಕ ಮನವಿಯಿಂದ ಮುಂದೆ ಸಾಗಿ ಇದು ಅನುಮತಿಯಾಗಿ ಕಾರ್ಯರೂಪಕ್ಕೆ ಬರುತ್ತದೆ ನಾವು ಇದನ್ನು ಪೇಟೆಂಟ್ ಪ್ರಾಸಿಕ್ಯೂಷನ್ ಎಂದು ಕರೆಯುತ್ತೇವೆ ಪೇಟೆಂಟನ್ನು ಮಂಜೂರು ಮಾಡಿದ ನಂತರ ಪೇಟೆಂಟ್ ಜಾರಿಗೊಳಿಸುವಿಕೆಯು ಪೇಟೆಂಟ್ ಹೊಂದಿರುವವರು ಪೇಟೆಂಟನ್ನು ಉಲ್ಲಂಘಿಸದಿರಲು ಮತ್ತು ಇತರರೂ ಸಹ ಉಲ್ಲಂಘಿಸದಿರಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸುತ್ತದೆ ಜಾರಿಗೊಳಿಸುವ ಭಾಗವು ನ್ಯಾಯಾಲಯದಲ್ಲಿ ನಡೆಯುತ್ತದೆ ಆದ್ದರಿಂದ ಪೇಟೆಂಟ್ ಕಚೇರಿ ಅಥವಾ ಬೌದ್ಧಿಕ ಆಸ್ತಿ ಕಚೇರಿ ಬೌದ್ಧಿಕ ಆಸ್ತಿ ಕಚೇರಿಯ ಕಾರ್ಯವು ಪೇಟೆಂಟ್ ಅರ್ಜಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ಮತ್ತು ಪೇಟೆಂಟ್ ನೀಡುವುದು ಆಗಿರುತ್ತದೆ ಆದರೆ ನ್ಯಾಯಾಲಯಗಳು ಅಥವಾ ನ್ಯಾಯಾಂಗ ವ್ಯವಸ್ಥೆಗೆ ಜಾರಿಗೊಳಿಸುವ ಕಾರ್ಯವನ್ನು ವಹಿಸಲಾಗಿರುತ್ತದೆ ಆದ್ದರಿಂದ ಪೇಟೆಂಟ್ನ ಉಲ್ಲಂಘನೆ ಮಾಡಿದರೆ ಪೇಟೆಂಟ್ ಹೊಂದಿರುವವರು ನ್ಯಾಯಾಲಯಗಳ ಮುಂದೆ ಉಲ್ಲಂಘನೆ ಮೊಕದ್ದಮೆ ಹೂಡಬೇಕಾಗುತ್ತದೆ ಪೇಟೆಂಟ್ಗಳ ಮೂಲಭೂತಗಳು ಪೇಟೆಂಟ್ ವಿಶೇಷ ಏಕಸ್ವಾಮ್ಯದ ಹಕ್ಕನ್ನು ನೀಡುತ್ತದೆ ಈ ಹಕ್ಕನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಮತ್ತು ಇದು ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 20 ವರ್ಷಗಳ ಅವಧಿಗೆ ಇರುತ್ತದೆ ಆವಿಷ್ಕಾರವನ್ನು ಮಾರಾಟ ಮಾಡಲು ಬಳಸಲು ಮಾರಾಟ ಮಾಡಿಸಲು ಅಥವಾ ಆಮದು ಮಾಡಿಕೊಳ್ಳುವ ಹಕ್ಕಿಗೆ ವಿಶೇಷ ಹಕ್ಕು ಸಂಬಂಧಿಸಿದೆ ಮತ್ತು ವಿಶೇಷ ಹಕ್ಕು ವಾಸ್ತವವಾಗಿ ಇತರರನ್ನು ಹೊರಗಿಡುವ ಹಕ್ಕಾಗಿದೆ ಆದ್ದರಿಂದ ಪೇಟೆಂಟ್ನಿಂದ ಆವರಿಸಲ್ಪಟ್ಟ ಆವಿಷ್ಕಾರವನ್ನು ತಯಾರಿಸುವುದು ಮಾರಾಟ ಮಾಡುವುದು ಬಳಸುವುದು ಮಾರಾಟ ಮಾಡಿಸುವುದು ಅಥವಾ ಆಮದು ಮಾಡಿಕೊಳ್ಳುವುದರಿಂದ ಇತರರನ್ನು ಹೊರಗಿಡುವ ಹಕ್ಕು ನಿಮಗೆ ಇದೆ ಪೇಟೆಂಟ್ಗಳು ಪ್ರಾದೇಶಿಕವಾಗಿದ್ದು ಭಾರತೀಯ ಪೇಟೆಂಟ್ ಕಚೇರಿಯು ಪೇಟೆಂಟ್ ನೀಡಿದರೆ ಅದನ್ನು ಶ್ರೀಲಂಕಾ ಅಥವಾ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ ಅಥವಾ ಯಾವುದೇ ನೆರೆಯ ರಾಷ್ಟ್ರಗಳಲ್ಲಿ ಜಾರಿಗೊಳಿಸಲಾಗುವುದಿಲ್ಲ ಆದ್ದರಿಂದ ಪೇಟೆಂಟ್ಗಳನ್ನು ಸ್ಥಳೀಯ ಪೇಟೆಂಟ್ ಕಚೇರಿಗಳಿಂದ ನೀಡಲಾಗುತ್ತದೆ ಮತ್ತು ಪೇಟೆಂಟ್ಗಳನ್ನು ಸ್ಥಳೀಯ ಪೇಟೆಂಟ್ ಕಚೇರಿಗಳಿಂದ ನೀಡಲಾಗುವುದರಿಂದ ಅದರ ಕಾರ್ಯಾಚರಣೆಯ ಪ್ರದೇಶವು ಆ ಕಚೇರಿಗಳ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ ಆದ್ದರಿಂದ ಭಾರತೀಯ ಪೇಟೆಂಟ್ ಅನ್ನು ಭಾರತದ ಗಡಿಯೊಳಗೆ ಮಾತ್ರ ಜಾರಿಗೊಳಿಸಬಹುದು ಅವುಗಳನ್ನು 20 ವರ್ಷಗಳ ಅವಧಿಗೆ ನೀಡಲಾಗುತ್ತದೆ ಮತ್ತು ಪೇಟೆಂಟ್ ವಿಭಿನ್ನ ಉದ್ದೇಶಗಳನ್ನು ಪೂರೈಸುತ್ತದೆ ಈಗ ಪೇಟೆಂಟ್ನ ವಸ್ತು ಅಥವಾ ಪೇಟೆಂಟ್ ನೀಡುವಿಕೆಯ ಕ್ಷೇತ್ರ ಮತ್ತು ತಂತ್ರಜ್ಞಾನವನ್ನು ಗುರುತಿಸುವುದು ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡುವುದಾಗಿರುತ್ತದೆ ಆದ್ದರಿಂದ ಪೇಟೆಂಟ್ ಸಲ್ಲಿಸುವುದರಿಂದ ಪೇಟೆಂಟ್ ಮಾಲೀಕರಿಗೆ ಇತರರನ್ನು ಹೊರತುಪಡಿಸುವ ನಿರ್ದಿಷ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಹಕ್ಕನ್ನು ನೀಡುತ್ತದೆ ಆದ್ದರಿಂದ ಆ ತಾಂತ್ರಿಕ ಪ್ರದೇಶದಿಂದ ಹೊರಬರಬಹುದಾದ ಯಾವುದೇ ಉತ್ಪನ್ನಗಳನ್ನು ಈಗ ಹಕ್ಕುಸ್ವಾಮ್ಯ ಹೊಂದಿರುವವರು ತಮ್ಮ ಹಕ್ಕಾಗಿ ಬಳಸಬಹುದು ಪೇಟೆಂಟ್ಗಳನ್ನು ಆವಿಷ್ಕಾರಕನಿಗೆ ಸೀಮಿತ ಏಕಸ್ವಾಮ್ಯವನ್ನು ನೀಡುವ ಮೂಲಕ ನಾವೀನ್ಯತೆಯನ್ನು ಉತ್ತೇಜಿಸುವ ಸಾಧನಗಳಾಗಿ ನೋಡಲಾಗುತ್ತದೆ ಪೇಟೆಂಟ್ ವ್ಯವಸ್ಥೆಯು ಆವಿಷ್ಕಾರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಮಯ ಶ್ರಮ ಮತ್ತು ಹಣವನ್ನು ಖರ್ಚು ಮಾಡುವಂತಹ ಕಾರ್ಯಗಳನ್ನು ತೆಗೆದುಕೊಳ್ಳಲು ಜನರನ್ನು ಪ್ರೋತ್ಸಾಹಿಸುತ್ತದೆ ಪೇಟೆಂಟ್ ಇಲ್ಲದ ಜಗತ್ತಿನಲ್ಲಿ ಜನರು ಹೊಸ ಆವಿಷ್ಕಾರಗಳೊಂದಿಗೆ ಬರಲು ಸಮಯ ಮತ್ತು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ಪೇಟೆಂಟ್ಗಳಿಲ್ಲದ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ಆವಿಷ್ಕಾರದೊಂದಿಗೆ ಹೊರಬಂದರೆ ಆ ಆವಿಷ್ಕಾರವನ್ನು ಪ್ರತಿಸ್ಪರ್ಧಿ ಅದನ್ನು ಕದಿಯಲು ಅಥವಾ ಅದನ್ನು ನಕಲಿಸಿ ಮಾರುಕಟ್ಟೆಗೆ ಪ್ರವೇಶಿಸುವ ಎಲ್ಲ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಹೊಸ ವಿಷಯಗಳನ್ನು ರಚಿಸಲು ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡುವ ಜನರಿಗೆ ಪೇಟೆಂಟ್ ರಕ್ಷಣೆಯನ್ನು ನೀಡುತ್ತದೆ ನಾವು ಹೇಳಿದಂತೆ ಪ್ಯಾರಿಸ್ ಕನ್ವೆನ್ಷನ್ WTO ವಿಶ್ವ ವ್ಯಾಪಾರ ಸಂಘಟನೆಯ ಭಾಗವಾಗಿರುವ ಬೌದ್ಧಿಕ ಆಸ್ತಿಯ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳನ್ನು ಸೂಚಿಸುವ TRIPS ಒಪ್ಪಂದದಂತಹ ಕೆಲವು ಅಂತರರಾಷ್ಟ್ರೀಯ ಒಪ್ಪಂದಗಳ ಮೂಲಕ ನಾವು ಈ ಆಡಳಿತವನ್ನು ಪಡೆದುಕೊಂಡಿದ್ದೇವೆ ಮತ್ತು ದೇಶಗಳ ನಡುವೆ ನಮಗೆ ಕೆಲವು ವ್ಯವಸ್ಥೆಗಳಿವೆ ಅಂದರೆ PCT ಯಂತೆ ಎಂದರೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟ್ ಸಲ್ಲಿಸಲು ಅನುಕೂಲ ಮಾಡುವಂತಹದ್ದು ಅದನ್ನು ಪೇಟೆಂಟ್ ಸಹಕಾರ ಒಪ್ಪಂದ ಎಂದು ಕರೆಯುತ್ತಾರೆ ನಾವು ಮೊದಲೇ ಹೇಳಿದಂತೆ ಭಾರತದಲ್ಲಿ ಪೇಟೆಂಟ್ ಕಾಯ್ದೆ ಬ್ರಿಟಿಷರ ಆಡಳಿತದಿಂದ ಬಂದಿತು ಬ್ರಿಟಿಷರು ದೇಶವನ್ನು ಆಳುವಾಗ ಅವರು 1911 ರ ಪೇಟೆಂಟ್ ಕಾಯ್ದೆಯನ್ನು ತಂದರು ಅದು ಹೆಚ್ಚಾಗಿ ಬ್ರಿಟಿಷ್ ಕಾಯಿದೆಯಾಗಿತ್ತು ಆದರೆ ಸ್ವಾತಂತ್ರ್ಯ ಬಂದ ಕೂಡಲೇ ಪೇಟೆಂಟ್ಗಳನ್ನು ರಾಷ್ಟ್ರದ ಅಭಿವೃದ್ಧಿಗೆ ನಿಕಟವಾಗಿ ಜೋಡಿಸಲಾಗಿರುವುದರಿಂದ ಮತ್ತು ಭಾರತಕ್ಕೆ ತನ್ನದೇ ಆದ ಪೇಟೆಂಟ್ ಕಾನೂನಿನ ಅಗತ್ಯವಿದೆ ಎಂದು ತಿಳಿದುಕೊಂಡಿತ್ತು ಆದ್ದರಿಂದ ಸ್ವಾತಂತ್ರ್ಯೋತ್ತರ ನಂತರ ತಜ್ಞರ ನೇತೃತ್ವದ ಎರಡು ಸಮಿತಿಗಳು ಟೆಕ್ ಚಂದ್ ಸಮಿತಿ ಮತ್ತು ಅಯ್ಯಂಗಾರ್ ಸಮಿತಿಯನ್ನು ಅಧ್ಯಯನ ಮಾಡಲು ಸ್ಥಾಪಿಸಲಾಯಿತು ಮತ್ತು ಆ ಸಮಿತಿಯು 1911 ರ ಕಾಯಿದೆಯ ಅಸ್ತಿತ್ವದಲ್ಲಿರುವ ಪೇಟೆಂಟ್ ಆಡಳಿತವು ರಾಷ್ಟ್ರೀಯ ಹಿತಾಸಕ್ತಿಗೆ ಸರಿಹೊಂದುತ್ತದೆಯೇ ಮತ್ತು ಜಾಗತಿಕ ಆರ್ಥಿಕತೆಯಲ್ಲಿ ಅದನ್ನು ವ್ಯಾಪಾರ ಸಂಸ್ಥೆಯಾಗಿ ಮಾಡಲು ಪ್ರಯತ್ನಿಸುತ್ತಿದ ಮತ್ತು ವಿಶೇಷವಾಗಿ ಹೊಸದಾಗಿ ಸ್ವಾತಂತ್ರ್ಯ ಹೊಂದಿದ ಭಾರತ ದೇಶಕ್ಕೆ ಅನುಕೂಲವಾಗುತ್ತದೆಯೇ ಎಂಬ ಬಗ್ಗೆ ಅಧ್ಯಯನ ಮಾಡಲು ಸ್ಥಾಪಿಸಲಾಯಿತು ಮತ್ತು ಅದು ರಾಷ್ಟ್ರೀಯ ಅಭಿವೃದ್ಧಿಗೆ ಅನುಕೂಲಕರವಾಗಿಲ್ಲ ಎಂದು ಎರಡೂ ಸಮಿತಿಗಳು ಅಧ್ಯಯನದಲ್ಲಿ ತಿಳಿಸಿದವು ಆದ್ದರಿಂದ ಟೆಕ್ ಚಂದ್ ಸಮಿತಿ ಮತ್ತು ಅಯ್ಯಂಗಾರ್ ಸಮಿತಿಯ ನಂತರ ಪೇಟೆಂಟ್ ಕಾನೂನುಗಳನ್ನು ಪರಿಷ್ಕರಿಸುವ ಪ್ರಸ್ತಾಪವನ್ನು ಹೊಂದಿದ್ದರು ಮತ್ತು 1970 ರ ಕಾಯಿದೆಯನ್ನು ನಾವು ಪ್ರಸ್ತುತವಾಗಿ ಪಾಲಿಸುತ್ತಾ ಬಂದಿದ್ದೇವೆ ಅದು ಸಮಿತಿಗಳು ಮೂಲಕ ಸೂಚಿಸಿದ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲ್ಪಟ್ಟಿದೆ ಆದ್ದರಿಂದ 1970 ರ ಕಾಯಿದೆಯು ಮೊದಲ ಬಾರಿಗೆ ಔಷಧೀಯ ಉತ್ಪನ್ನಗಳ ಮೇಲಿರುವ ರಕ್ಷಣೆಯನ್ನು ತೆಗೆದುಹಾಕಿತು ಮತ್ತು ಇದರ ಪೂರ್ವದಲ್ಲಿ ಅಂದರೆ 1911 ರ ಕಾಯಿದೆಯು ಔಷಧೀಯ ಮತ್ತು ಔಷಧೀಯ ಉತ್ಪನ್ನಗಳ ಮೇಲೆ ಪೇಟೆಂಟ್ ರಕ್ಷಣೆಯನ್ನು ನೀಡಿತು ನಂತರ ಇದನ್ನು 1970 ರ ಕಾಯ್ದೆಯಲ್ಲಿ ತೆಗೆದುಹಾಕಲಾಗಿತ್ತು ಮತ್ತು 1970 ರ ಕಾಯಿದೆಯು ಪೇಟೆಂಟ್ ಅವಧಿಯ ಮೇಲೆ ಹದಿಹರೆಯದವರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿತು ಆಗ ಪೇಟೆಂಟ್ಗಳ ಅವಧಿಯು 14 ವರ್ಷಗಳಾಗಿದ್ದವು ಮತ್ತು ಆಹಾರ ಔಷಧಿ ಅಥವಾ ಔಷಧೀಗಳ ಮೇಲೆ ಹಕ್ಕುಸ್ವಾಮ್ಯದ ಅವಧಿಯು ಕಡಿಮೆ ಅವಧಿಯಾಗಿತ್ತು ಅಂದರೆ ಇದು ಐದರಿಂದ ಏಳು ವರ್ಷಗಳ ನಡುವೆ ಇರುತ್ತಿತ್ತು ಮತ್ತು 1970 ರ ಕಾಯಿದೆಯ ಮೂಲಕ ಪರಿಚಯಿಸಲ್ಪಟ್ಟ ಕಡ್ಡಾಯ ಪರವಾನಗಿಯ ನಿಬಂಧನೆಗಳನ್ನೂ ಸಹ ಅವು ಹೊಂದಿದ್ದವು ಭಾರತವು 1995 ರಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಸದಸ್ಯರಾದ ನಂತರ 1999 ರಲ್ಲಿ 2002 ರಲ್ಲಿ ಮತ್ತು 2005 ರಲ್ಲಿ ಮೂರು ಬಾರಿ ತಿದ್ದುಪಡಿ ಮಾಡಲಾಯಿತು ಇವೆಲ್ಲವೂ WTO ದ TRIPS ಒಪ್ಪಂದಕ್ಕೆ ಅನುಸಾರವಾಗಿ ಈ ಕಾಯ್ದೆಯ ಪ್ರಕಾರ ತಿದ್ದುಪಡಿಗಳನ್ನು ಮಾಡಲಾಗಿದೆ TRIPS ಒಪ್ಪಂದವು ಅಂತರರಾಷ್ಟ್ರೀಯ ಒಪ್ಪಂದವಾಗಿದ್ದು ಇದು ವಿವಿಧ ವಿಷಯಗಳ ಬಗ್ಗೆ ಸಾಮಾನ್ಯ ಮಾನದಂಡವನ್ನು ತಂದಿತು ಉದಾಹರಣೆಗೆ TRIPS ಒಪ್ಪಂದವನ್ನು ತರಲಾಯಿತು ಮತ್ತು TRIPS ಒಪ್ಪಂದವು ವಾಸ್ತವವಾಗಿ ಉತ್ಪನ್ನಗಳ ಮೇಲೆ ಸದಸ್ಯ ರಾಷ್ಟ್ರಗಳ ನಡುವಿನ 8 ವರ್ಷಗಳ ಮಾತುಕತೆಯಾಗಿದೆ ಮತ್ತು ಪೇಟೆಂಟ್ ಅವಧಿಯನ್ನು ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 20 ವರ್ಷಗಳು ಎಂದು ಸಾಮಾನ್ಯ ಮಾನದಂಡವನ್ನು ತಂದಿತು ಭಾರತವು ಈ ಮೊದಲು ಸಾಮಾನ್ಯವಾಗಿ ಆವಿಷ್ಕಾರಗಳಿಗಾಗಿ 14 ವರ್ಷಗಳ ಅವಧಿಯಾಗಿತ್ತು ಮತ್ತು ಆಹಾರ ಮತ್ತು ಔಷಧಿಗೆ ಸಂಬಂಧಿಸಿದ ಪೇಟೆಂಟ್ ಆವಿಷ್ಕಾರಗಳಿಗೆ ಕಡಿಮೆ ಅವಧಿಯನ್ನು ಹೊಂದಿತ್ತು ಈಗ ಇದನ್ನು ಬದಲಾಯಿಸಬೇಕಾಗಿದೆ ಆದ್ದರಿಂದ ಇದರ ಹೊರತಾಗಿ ಭಾರತೀಯ ಪೇಟೆಂಟ್ ಆಡಳಿತವು ಔಷಧಗಳು ಮತ್ತು ಔಷಧೀಯ ಉತ್ಪನ್ನಗಳ ಮೇಲೆ ಪೇಟೆಂಟ್ ನೀಡಲಿಲ್ಲ ಎಂಬ ಅಂಶವನ್ನು ಸಹ ತೆಗೆದುಹಾಕಬೇಕಾಗಿದೆ ಆದ್ದರಿಂದ ಭಾರತೀಯ ಪೇಟೆಂಟ್ ವ್ಯವಸ್ಥೆಯು 1999 ರಿಂದ ಪೇಟೆಂಟ್ ಕಾಯ್ದೆಗೆ ತಿದ್ದುಪಡಿಗಳನ್ನು ಮಾಡುತ್ತಾ ಸಾಗಿತು ನಂತರ 2002 ರಲ್ಲಿ ಮತ್ತು ನಂತರ 2005 ರಲ್ಲಿ ಈ ಮೂರು ತಿದ್ದುಪಡಿಗಳು ಭಾರತೀಯ ಕಾನೂನನ್ನು TRIPS ಕಟ್ಟುಪಾಡುಗಳನ್ನು ಸಂಪೂರ್ಣವಾಗಿ ಅನುಸರಿಸುವಂತೆ ಮಾಡಿದವು ಕಾಯ್ದೆಗೆ ತಿದ್ದುಪಡಿ ಮಾಡಿದ ಕೂಡಲೇ ನಿಯಮಗಳನ್ನೂ ತಿದ್ದುಪಡಿ ಮಾಡಲಾಯಿತು ಈಗ ನಿಯಮಗಳು ಕಾಯಿದೆಯ ಅಂಗ ಸಂಸ್ಥೆಯಾಗಿದೆ ಅವುಗಳನ್ನು ನಾವು ನಿಯೋಜಿತ ಶಾಸನ ಎಂದು ಕರೆಯುತ್ತೇವೆ ನಿಯಮಗಳನ್ನು ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಆದರೆ ಈ ಕಾಯ್ದೆಗಳು ಅಂಗೀಕಾರವಾದ ಕಾಯಿದೆಗಳಾಗಿರಬೇಕು ಮತ್ತು ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂಗೀಕಾರವನ್ನು ಮಾಡಿರಬೇಕು ಆದ್ದರಿಂದ ನಾವು 2003 ರಲ್ಲಿ ಗಣನೀಯ ಪ್ರಮಾಣದ ವಹಿವಾಟು ನಡೆಸಿದ್ದೇವೆ ಮತ್ತು ಅದು ಹೊಸ ನಿಯಮಗಳ ಚೌಕಟ್ಟಾಗಿದೆ ಈ ನಿಯಮಗಳನ್ನು 2005 2006 ರಲ್ಲಿ 2013 2014 ರಲ್ಲಿ ಮತ್ತು ಇತ್ತೀಚೆಗೆ 2016 ರಲ್ಲಿ ತಿದ್ದುಪಡಿ ಮಾಡಲಾಯಿತು ಆದ್ದರಿಂದ 2005 ರಲ್ಲಿ ಪೇಟೆಂಟ್ ಕಾಯ್ದೆಯನ್ನು ತಿದ್ದುಪಡಿಯೊಂದಿಗೆ ಈಗ ನಾವು ತಂತ್ರಜ್ಞಾನವನ್ನು ಲೆಕ್ಕಿಸದೆ ಉತ್ಪನ್ನ ಮತ್ತು ಪ್ರಕ್ರಿಯೆ ಪೇಟೆಂಟ್ಗಳನ್ನು ನೀಡುತ್ತೇವೆ ಈ ಮೊದಲು ಔಷಧಿಗಳು ಮತ್ತು ಔಷಧೀಯ ಉತ್ಪನ್ನಗಳ ಪೇಟೆಂಟ್ಗಳನ್ನು ನೀಡಬೇಕಾಗಿಲ್ಲ ಎಂಬ ವ್ಯತ್ಯಾಸವಿತ್ತು ಈಗ ಅದು ಹೋಗಿದೆ ಆದ್ದರಿಂದ ಭಾರತೀಯ ಪೇಟೆಂಟ್ ಕಾಯ್ದೆಯಡಿ ವಿಶಾಲವಾಗಿ ನೀಡಬಹುದಾದ ಎರಡು ರೀತಿಯ ಪೇಟೆಂಟ್ಗಳಾಗಿವೆ ಅದು ಉತ್ಪನ್ನಗಳ ಮೇಲೆ ಅಥವಾ ಪ್ರಕ್ರಿಯೆಗಾಗಿ ಆದ್ದರಿಂದ ಪೇಟೆಂಟ್ ವಿವರಣೆಯು ವಿವರಣೆ ಮತ್ತು ಹಕ್ಕುಗಳನ್ನು ಒಳಗೊಂಡಿದೆ ಆದ್ದರಿಂದ ಹಕ್ಕುಗಳ ಜೊತೆಗೆ ವಿವರಣಾತ್ಮಕ ಭಾಗವನ್ನು ನಾವು ಪೇಟೆಂಟ್ ವಿವರಣೆಯೆಂದು ಕರೆಯುತ್ತೇವೆ ಅಥವಾ ಉಲ್ಲೇಖಿಸುತ್ತೇವೆ ಈಗ ವಿವರಣೆಯು ಅನೇಕ ಭಾಗಗಳನ್ನು ಹೊಂದಿದೆ ಅದು ಶೀರ್ಷಿಕೆಯನ್ನು ಹೊಂದಿದೆ ಮತ್ತು ಅದು ಹಿನ್ನೆಲೆ ಸಾರಾಂಶ ವಿವರವಾದ ವಿವರಣೆಯನ್ನು ಹೊಂದಿದೆ ನಂತರ ಅದು ತಾತ್ಪರ್ಯ ಮತ್ತು ರೇಖಾಚಿತ್ರಗಳ ವಿವರವಾದ ವಿವರಣೆಯ ಭಾಗವನ್ನು ಸಹ ಹೊಂದಿದೆ ಆದ್ದರಿಂದ ವಿವರಣೆಯು ವಿವಿಧ ಭಾಗಗಳನ್ನು ಒಳಗೊಂಡಿದೆ ಎಂದು ಇದು ನಮಗೆ ಹೇಳುತ್ತದೆ ಅಂದರೆ ಶೀರ್ಷಿಕೆ ಹಿನ್ನೆಲೆ ಮತ್ತು ಸಾರಾಂಶದ ಮೇಲೆ ಶಾಸನಬದ್ಧವಾಗಿ ಅವಶ್ಯಕತೆಯಿದೆ ಮತ್ತು ಇವುಗಳನ್ನು ನಾವು ಈಗ ನಮ್ಮ ಗಮನಕ್ಕೆ ತರುವ ವಿವರಣಾತ್ಮಕ ಭಾಗದ ಒಂದು ಭಾಗವಾಗಿ ಪರಿಗಣಿಸಲಾಗುತ್ತದೆ ಪೇಟೆಂಟ್ ಯಾರಿಗೆ ತಿಳಿಸಬೇಕು ಪೇಟೆಂಟ್ ಅನ್ನು ವಿವಿಧ ಜನರಿಗೆ ತಿಳಿಸಲಾಗುತ್ತದೆ ಈಗ ನಾನು 2007 ರಲ್ಲಿ ನನ್ನ ಮೊದಲ ಪುಸ್ತಕವನ್ನು ಬರೆದಾಗ ಇದನ್ನು ಉಲ್ಲೇಖಿಸಿದ್ದೇನೆ ಪೇಟೆಂಟ್ ವಿಶ್ಲೇಷಣೆಗಳ ಕುತೂಹಲಕಾರಿ ದಾಖಲೆಗಳಾಗಿವೆ ಅವುಗಳನ್ನು ತಜ್ಞರಿಂದ ಮತ್ತು ಪೇಟೆಂಟ್ ಏಜೆಂಟರ ಗುಂಪಿನಿಂದ ಬರೆಯಲ್ಪಟ್ಟಿದೆ ಮತ್ತು ಸೃಜನಶೀಲ ಆವಿಷ್ಕಾರಕ ಜನರ ಗುಂಪಿನ ಹಕ್ಕುಗಳನ್ನು ಒಳಗೊಂಡಿದೆ ಮತ್ತು ಅದನ್ನು ಕಲೆಯಲ್ಲಿ ನುರಿತ ವ್ಯಕ್ತಿಗೆ ಅಥವಾ ನಾವು ಕರೆಯುವ ಕೌಶಲ್ಯ ಹೊಂದಿರುವ ವ್ಯಕ್ತಿಗಳ ಗುಂಪಿಗೆ ತಿಳಿಸಲಾಗುತ್ತದೆ ಮತ್ತು ಒಂದು ವೇಳೆ ಈ ಪ್ರಕರಣವನ್ನು ಕಾನೂನುಬದ್ಧವಾಗಿ ತರಬೇತಿ ಪಡೆದ ವ್ಯಕ್ತಿಗಳು ಪರೀಕ್ಷಕರು ಮತ್ತು ನ್ಯಾಯಾಧೀಶರು ವ್ಯಾಖ್ಯಾನಿಸಬಹುದು ಮತ್ತು ನಿರ್ಮಿಸಬಹುದು ಈಗ ಪೇಟೆಂಟ್ ವಿಶೇಷಣಗಳನ್ನು ಒಂದು ಗುಂಪಿನ ಜನರಿಗೆ ತಿಳಿಸಲಾಗುವುದಿಲ್ಲ ಮತ್ತು ನೀವು ಆ ಗುಂಪಿಗೆ ಇನ್ನೂ ಹೆಚ್ಚಿನ ಜನರನ್ನು ಸೇರಿಸಬಹುದು ಎಂದು ನೀವು ನೋಡಬಹುದು ಪೇಟೆಂಟ್ ಹೊಂದಿರುವ ಆರಂಭಿಕವನ್ನು ನೋಡಲು ಆಸಕ್ತಿ ಹೊಂದಿರುವ ಏಂಜಲ್ ಹೂಡಿಕೆದಾರರನ್ನು ನೀವು ಹೊಂದಬಹುದು ಮತ್ತು ನೀವು ಸಲಹೆಗಾರರನ್ನು ಸೇರಿಸಬಹುದು ಬೌದ್ಧಿಕ ಆಸ್ತಿ ಮೌಲ್ಯವನ್ನು ಮೌಲ್ಯೀಕರಿಸಿ ಸಾಲವನ್ನು ಪಡೆಯುವ ಮೊದಲು ಅಥವಾ ಕಂಪನಿಗೆ ಕೆಲವು ರೀತಿಯ ಹೂಡಿಕೆ ಮಾಡುವ ಮೊದಲು ನಿರ್ದಿಷ್ಟ ಬೌದ್ಧಿಕ ಆಸ್ತಿಯನ್ನು ಅಳೆಯಲು ಬಯಸುವ ಆರ್ಥಿಕ ಜನರನ್ನು ನೀವು ಹೊಂದಬಹುದು ಆದ್ದರಿಂದ ನೀವು ಪೇಟೆಂಟ್ ವಿವರಣೆಯಲ್ಲಿ ಆಸಕ್ತಿ ಹೊಂದಿರಬಹುದಾದ ಇಡೀ ಜನರನ್ನು ಹೊಂದಬಹುದು ಆದರೆ ತಾಂತ್ರಿಕವಾಗಿ ಪೇಟೆಂಟ್ ವಿವರಣೆಯನ್ನು ಕಲೆಯಲ್ಲಿ ನುರಿತ ವ್ಯಕ್ತಿಗೆ ತಿಳಿಸಲಾಗುತ್ತದೆ ಇದು ಕಾಲ್ಪನಿಕ ರಚನೆಯಾಗಿದೆ ಏಕೆಂದರೆ ಕೆಲವೊಮ್ಮೆ ಕಲೆಯಲ್ಲಿ ನುರಿತ ವ್ಯಕ್ತಿ ಅಥವಾ ಜನರ ಗುಂಪು ಆಗಿರಬಹುದು ಇದು ವಿಭಿನ್ನ ಭಾಗಗಳಲ್ಲಿ ಕೆಲಸ ಮಾಡುವ ಜನರ ಗುಂಪಾಗಿರಬಹುದು ಇದು ಪೇಟೆಂಟ್ ವಿವರಣೆಯನ್ನು ವ್ಯಾಖ್ಯಾನಿಸುವ ಉದ್ದೇಶಗಳಿಗಾಗಿ ಮಾತ್ರ ಒಟ್ಟುಗೂಡಿಸುವ ವಿಭಿನ್ನ ಕೌಶಲ್ಯಗಳನ್ನು ಹೊಂದಿರುವ ಜನರ ಗುಂಪಾಗಿರಬಹುದು ಆದ್ದರಿಂದ ಇದು ಒಂದು ಕಾಲ್ಪನಿಕ ರಚನೆಯಾಗಿದೆ ಏಕೆಂದರೆ ಆವಿಷ್ಕಾರವು ಮೂರು ಕ್ಷೇತ್ರಗಳಿಂದ ತಂತ್ರಜ್ಞಾನವನ್ನು ಸಂಯೋಜಿಸಿದರೆ ನೀವು ಕಾಲ್ಪನಿಕವಾಗಿ ಜೋಡಿಸಬೇಕಾಗುತ್ತದೆ ಅಂದರೆ ನೀವು ತಂತ್ರಜ್ಞಾನದ ಎಲ್ಲಾ ಮೂರು ಕ್ಷೇತ್ರಗಳಿಂದ ಕೌಶಲ್ಯಗಳನ್ನು ಪಡೆದ ಜನರ ಗುಂಪನ್ನು ಒಟ್ಟುಗೂಡಿಸಲು ನಿಮಗೆ ನಿಜವಾಗಿ ಮಾಡುವುದಿಲ್ಲ ಆದ್ದರಿಂದ ಆ ದೃಷ್ಟಿಕೋನದಿಂದಲೇ ಪೇಟೆಂಟ್ ನಿರ್ಮಿಸಲಾಗಿದೆ ಈಗ ನಿಮಗೆ ತೋರಿಸುತ್ತಿರುವುದು ಯುನೈಟೆಡ್ ಸ್ಟೇಟ್ಸ್ ಪೇಟೆಂಟ್ ಕಚೇರಿಯ ಮುಂದೆ ಸಲ್ಲಿಸಲಾದ ಪೇಟೆಂಟ್ ಆಗಿದೆ ನಾವು ಇದನ್ನು ಉದಾಹರಣೆಯಾಗಿ ಬಳಸುತ್ತಿದ್ದೇವೆ ಏಕೆಂದರೆ ಇವು ಪ್ರಕಟಿತ ಪೇಟೆಂಟ್ ಅರ್ಜಿಗಳು ಮತ್ತು ವಿವರಣೆಯ ಸಲುವಾಗಿ ಯುನೈಟೆಡ್ ಸ್ಟೇಟ್ಸ್ ಪೇಟೆಂಟ್ ಆಫೀಸ್ ಪ್ರಕಟಿಸಿದ ಪೇಟೆಂಟ್ಗಳು ಹೆಚ್ಚು ವಿವರಣಾತ್ಮಕವಾಗಿವೆ ಮತ್ತು ವಿವರಣೆಯ ವಿವಿಧ ಭಾಗಗಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಇದನ್ನು ಅನುಸರಿಸಿ ನಾವು ನಿಮಗೆ ಭಾರತೀಯ ಅರ್ಜಿಯನ್ನು ಸಹ ತೋರಿಸುತ್ತೇವೆ ಇದರಿಂದಾಗಿ ನೀವು ಅದನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ದೊಡ್ಡದಾಗಿದೆ ಆದರೆ ಯುಎಸ್ ಪೇಟೆಂಟ್ ಕಚೇರಿಯಿಂದ ಪೇಟೆಂಟ್ ವಿವರಣೆಯನ್ನು ಮಾಡುವ ಫಾರ್ಮ್ಯಾಟಿಂಗ್ ಅರ್ಥಮಾಡಿಕೊಳ್ಳುವುದು ಹೆಚ್ಚು ಸುಲಭ ಮತ್ತು ಅದರಲ್ಲಿ ಎಲ್ಲಾ ವಿವರಗಳನ್ನು ಒಂದೇ ಸ್ಥಳದಲ್ಲಿ ಹೊಂದಿರುತ್ತದೆ ಆದ್ದರಿಂದ ಯುನೈಟೆಡ್ ಸ್ಟೇಟ್ಸ್ 1912 ರ ಪಕ್ಕದಲ್ಲಿ ಈ ಸಂಖ್ಯೆಗಳನ್ನು ನೀವು ಕಾಣಬಹುದು ನಂತರ ಬ್ರಾಕೆಟ್ಗಳಲ್ಲಿ 1043 ಮತ್ತು 54 76 ಇದೆ ಈಗ ಇವುಗಳು ಸಾರ್ವತ್ರಿಕ ಸಂಕೇತಗಳಾಗಿವೆ ಪೇಟೆಂಟ್ ನೀಡಿದ ಕಚೇರಿಯನ್ನು ಲೆಕ್ಕಿಸದೆ ಇವುಗಳನ್ನು ಪೇಟೆಂಟ್ ಅಧಿಕಾರಿಗಳು ಬಳಸುತ್ತಾರೆ ಆದ್ದರಿಂದ ಕೋಡ್ 76 ಆವಿಷ್ಕಾರಕರ ಹೆಸರಿಗಾಗಿರುತ್ತದೆ ಕೋಡ್ 22 ಅದು ಸಲ್ಲಿಸಿದ ದಿನಾಂಕವಾಗಿರುತ್ತದೆ ನಂತರ ಕೋಡ್ 57 ಸಾರಾಂಶವಾಗಿರುತ್ತದೆ ಈ ಸಂಕೇತಗಳ ಪ್ರಯೋಜನವೆಂದರೆ ಪೇಟೆಂಟ್ ಅನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎಂಬುದಕ್ಕೆ ಮಹತ್ವವನ್ನು ನೀಡುವುದಿಲ್ಲ ಅದನ್ನು ಈಗ ಜಪಾನಿನ ಪೇಟೆಂಟ್ ಅನ್ನು ಜಪಾನೀಸ್ ಭಾಷೆಯಲ್ಲಿ ಬರೆಯಬಹುದು ನಂತರ ಚೀನಾ ಪೇಟೆಂಟ್ ಚೀನೀ ಭಾಷೆಯಲ್ಲಿ ಮತ್ತು ಯುರೋಪಿಯನ್ ಪೇಟೆಂಟ್ಗಳು ಫ್ರೆಂಚ್ನಲ್ಲಿರಬಹುದು ಅಥವಾ ಅದು ಇಂಗ್ಲಿಷ್ ಭಾಷೆಯಲ್ಲಿ ಇರಬಹುದು ಆದ್ದರಿಂದ ಪೇಟೆಂಟ್ಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬರೆಯಲಾಗಿರುವುದರಿಂದ ಈ ದಾಖಲೆಗಳನ್ನು ವಿದೇಶಿ ಭಾಷೆಯಲ್ಲಿದ್ದರೂ ಸಹ ಇವುಗಳನ್ನು ನೋಡಲು ಈ ಸಾರ್ವತ್ರಿಕ ಉಲ್ಲೇಖಗಳು ನಮಗೆ ಸಹಾಯ ಮಾಡುತ್ತವೆ ಎಂದು ನೀವು ಕಂಡುಕೊಂಡಿದ್ದೀರಿ ಅದರಲ್ಲಿ ಕನಿಷ್ಠ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅಂದರೆ 43 ಸಂಖ್ಯೆಯ ಪ್ರಕಟಣೆಗೆ ಸಂಬಂಧಿಸಿದಂತೆ ದಿನಾಂಕ ಮತ್ತು ನೀವು ಕೋಡ್ ಅನ್ನು ತ್ವರಿತವಾಗಿ ನೋಡುತ್ತೀರಿ ಮತ್ತು ಅದು ಪ್ರಕಟಣೆಯ ದಿನಾಂಕ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಸಾರ್ವತ್ರಿಕ ಸಂಕೇತಗಳನ್ನು ವಿಭಿನ್ನ ಪೇಟೆಂಟ್ ಅಧಿಕಾರಿಗಳಿಂದ ವಿಭಿನ್ನ ವಿಶ್ಲೇಷಣೆಗಳಲ್ಲಿ ಬಳಸಲಾಗುತ್ತದೆ ಆದರೆ ಸಂಖ್ಯೆಗಳು ಒಂದೇ ಆಗಿರುತ್ತವೆ ಮತ್ತು ಈಗ ಇದನ್ನು ಗ್ರಂಥಸೂಚಿ ವಿವರBibliographical Detail ಎಂದು ಕರೆಯಲಾಗುತ್ತದೆ ಪೇಟೆಂಟ್ ಬಗ್ಗೆ ಗ್ರಂಥಸೂಚಿ ವಿವರಗಳು ಯಾವುವು ಎಂಬುದರ ಕುರಿತು ಗ್ರಂಥಸೂಚಿ ವಿವರವು ನಿಮಗೆ ವಿವರಗಳನ್ನು ನೀಡುತ್ತದೆ ಆವಿಷ್ಕಾರಕರ ಹೆಸರು ಮನವಿಯ ಸಂಖ್ಯೆ ಅದನ್ನು ಸಲ್ಲಿಸಿದ ದಿನಾಂಕ ವರ್ಗೀಕರಣ ಶೀರ್ಷಿಕೆ ಪೇಟೆಂಟ್ ಕಚೇರಿ ಮತ್ತು ನೀವು ಬಾರ್ಕೋಡ್ ಅನ್ನು ಸಹ ನೋಡುತ್ತೀರಿ ಅದು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ US ಕಚೇರಿಯು ಬಾರ್ಕೋಡ್ ಸಹ ನೀಡಿದೆ ಈಗ ನಾವು ಫಾರ್ಮ್ 2 ರಲ್ಲಿ ನೋಡಿದಂತೆ ಸಾರಾಂಶ ಅಥವಾ ಅಮೂರ್ತವನ್ನು ಸಹ ನೀವು ಕಂಡುಕೊಳ್ಳುತ್ತೀರಿ ಅದು ಭಾರತೀಯ ರೂಪ 2 ರಲ್ಲಿ ಸಹಿ ಮತ್ತು ದಿನಾಂಕದ ನಂತರ ಬರುತ್ತದೆ ಆದರೆ ಇಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ ಸಾರಾಂಶವನ್ನು ಮುಂಭಾಗದಲ್ಲಿ ಪ್ರಸ್ತುತಪಡಿಸಲಾಗಿದೆ ಈಗ ಸಾರಾಂಶ ಅಮೂರ್ತವು ಒಂದೇ ಸಾಧನದಲ್ಲಿ ಬಳಕೆದಾರರಿಗೆ ಬರವಣಿಗೆಯ ಪಾತ್ರ ಮತ್ತು ತಿದ್ದುಪಡಿ ವಿಧಾನವನ್ನು ಒದಗಿಸುವ ತಿದ್ದುಪಡಿ ಮಾರ್ಕ್ಅಪ್ ಸಂಯೋಜನೆಯ ಬಿಟ್ ಅನ್ನು ವಿವರಿಸುತ್ತದೆ ಮತ್ತು ಇದು ಸಾರಾಂಶ ಏನೆಂದು ಮತ್ತಷ್ಟು ವಿವರಿಸುತ್ತದೆ ಈಗ ನಾವು ನೋಡಿದ ಸಾರಾಂಶವು ಒಂದು ನಿರ್ದಿಷ್ಟ ಕಾರ್ಯವನ್ನು ಹೊಂದಿದೆ ನಿಯಮ 13 ರಲ್ಲಿ ನಿಯಮ 13 ಮತ್ತು ಸಾರಾಂಶ ಕಾರ್ಯಗಳು ಯಾವುವು ಎಂದು ನಾವು ನೋಡಿದ್ದೇವೆ ಈಗ ಸಂಕ್ಷಿಪ್ತ ತಾತ್ಪರ್ಯವನ್ನು ಅವರು ಆವಿಷ್ಕಾರದ ಬಗ್ಗೆ ವಿವರಿಸುತ್ತಾರೆ ಮತ್ತು ಇದು ಒಂದು ಸಂಕ್ಷಿಪ್ತ ಸಾರಾಂಶವಾಗಿದೆ ಮತ್ತು ಆವಿಷ್ಕಾರವು ತಾಂತ್ರಿಕ ಕ್ಷೇತ್ರಕ್ಕೆ ಸೇರಿದೆ ಎಂದು ಅವರು ಸೂಚಿಸುತ್ತಾರೆ ಇದು ಆವಿಷ್ಕಾರದ ತಾಂತ್ರಿಕ ಪ್ರಗತಿಯ ಪ್ರಮುಖ ಬಳಕೆಯ ಬಗ್ಗೆ ವಿವರಿಸುತ್ತದೆ ಮತ್ತು ಅದು ರಾಸಾಯನಿಕ ವಸ್ತುವಾಗಿದ್ದರೆ ಅದು ರಾಸಾಯನಿಕ ಸೂತ್ರವನ್ನು ಸಹ ಹೊಂದಿರಬಹುದು ಆದ್ದರಿಂದ ಇದು ಸಾರಾಂಶವಾಗಿದೆ ಅಥವಾ ಅಮೂರ್ತವಾಗಿದೆ ಈಗ ಪೇಟೆಂಟ್ ವಿವರಣೆಯಲ್ಲಿ ಏನಿದೆ ಎಂದು ನಾವು ನೋಡೋಣ ಹೆಚ್ಚಿನ ಯಾಂತ್ರಿಕ ಸಾಧನಗಳಿಗೆ ಈಗ ನೀವು ರೇಖಾಚಿತ್ರಗಳನ್ನು ಇಲ್ಲಿ ಕಾಣಬಹುದು ಈಗ ರೇಖಾಚಿತ್ರಗಳನ್ನು ಮೊದಲು ನೋಡೋಣ ಇದು ಮುಂದಿನ ರೇಖಾಚಿತ್ರ ಅಂದರೆ ಚಿತ್ರ1 ಮತ್ತು ಚಿತ್ರ 2 ಇದೆ ಎಂದು ನೀವು ಕಂಡುಕೊಂಡಿದ್ದೀರಿ ಮತ್ತು ಎಲ್ಲಾ ರೇಖಾಚಿತ್ರಗಳನ್ನು ಖಚಿತವಾಗಿ ಉಲ್ಲೇಖಿಸಲಾಗುತ್ತದೆ ನಾವು ಈಗ ಪೇಟೆಂಟ್ಗೆ ಬರೋಣ ಈಗ ಲಿಖಿತ ಭಾಗವಾದ ಶೀರ್ಷಿಕೆಯ ಸಂಯೋಜನೆಯ ಅಥವಾ ತಿದ್ದುಪಡಿ ಮಾಡಬಹುದಾದ ಪೆನ್ನಿನ ಗುರುತು ಇದೆ ಎಂದು ನೀವು ನೋಡಬಹುದು ಈಗ ನೀವು ಈ ಸಂಖ್ಯೆಯನ್ನು US 20120093562A1 ಅನ್ನು ಗಮನಿಸಬಹುದು ಮತ್ತು ನೀವು ಅದನ್ನು ಗೂಗಲ್ನಲ್ಲಿ ಹುಡುಕಬಹುದು www google compatents ಇದು ಗೂಗಲ್ ಒದಗಿಸಿದ ಪೇಟೆಂಟ್ ಡೇಟಾಬೇಸ್ ಹುಡುಕಾಟವಾಗಿದೆ ಅಥವಾ ನೀವು US ಪೇಟೆಂಟ್ ಕಚೇರಿಯ ವೆಬ್ಸೈಟ್ಗೆ ಹೋಗಿ ನೋಡಬಹುದು ಮತ್ತು ನೀವು ಈ ಸಂಖ್ಯೆಗಳನ್ನು ಹುಡುಕಬಹುದು ಈ ಸಂಖ್ಯೆಗಳು ದಾಖಲೆಗಳನ್ನು ತೋರಿಸುತ್ತದೆ ಅಥವಾ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಆದ್ದರಿಂದ ನೀವು ಬೇರೆ ಯಾವುದೇ ಪೇಟೆಂಟ್ ಅನ್ನು ಹುಡುಕಲು ಬಯಸಿದರೆ ನೀವು www compatents ನಲ್ಲಿ ವೀಕ್ಷಿಸಬಹುದು ಮತ್ತು ನೀವು ಆವಿಷ್ಕಾರದ ಶೀರ್ಷಿಕೆಯನ್ನು ಬರೆಯಬಹುದು ಅಥವಾ ನಿಮ್ಮಲ್ಲಿ ಹಕ್ಕು ಇದ್ದರೆ ನೀವು ಹಕ್ಕಿನ ಮಾಹಿತಿಯನ್ನು ಬರೆಯಬಹುದು ಅಲ್ಲಿ ಸುಧಾರಿತ ವೈಶಿಷ್ಟ್ಯ ಹುಡುಕಾಟದ ಸೌಲಭ್ಯವಿರುತ್ತದೆ ಅದು ನಿಮಗೆ ಈ ದಾಖಲೆಗಳನ್ನು ನೀಡುತ್ತದೆ ಅಥವಾ ತೋರಿಸುತ್ತದೆ ಆದ್ದರಿಂದ ಈಗ ತಿದ್ದುಪಡಿ ಮಾರ್ಕರ್ನೊಂದಿಗೆ ಶೀರ್ಷಿಕೆ ಸಂಯೋಜನೆಯ ಪೆನ್ ಇದೆ ಎಂದು ಇಲ್ಲಿ ನೀವು ಕಾಣಬಹುದು ಈಗ ವಿವರಣೆಯ ಮೊದಲ ವಿಭಾಗವು ವಿವರಣಾತ್ಮಕ ವಿಭಾಗವಾಗಿರುತ್ತದೆ ಆದ್ದರಿಂದ ನೀವು ವಿವರಣೆಯನ್ನು ಎರಡು ಭಾಗಗಳಾಗಿ ವರ್ಗೀಕರಿಸಬೇಕಾದರೆ ವಿವರಣೆಯು ಎರಡು ಭಾಗಗಳನ್ನು ಒಳಗೊಂಡಿದೆ ಎಂದು ನೀವು ಹೇಳಬಹುದು ಅಂದರೆ ಅದು ವಿವರಣಾತ್ಮಕ ಭಾಗ ಮತ್ತು ಹಕ್ಕು ಆದ್ದರಿಂದ ವಿವರಣಾತ್ಮಕ ಭಾಗವು ವಿವಿಧ ಉಪಶೀರ್ಷಿಕೆಗಳನ್ನು ಹೊಂದಿದೆ ಪೇಟೆಂಟ್ ವಿವರಣೆಯು ಸಾರಾಂಶದ ಅಥವಾ ಸಂಕ್ಷಿಪ್ತ ಶೀರ್ಷಿಕೆಯೊಂದಿಗೆ ಪ್ರಾರಂಭವಾಗಲಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಅವು ವಿವರಣಾತ್ಮಕ ಭಾಗವಾಗಿರಬೇಕು ನಂತರ ಅವರ ಹಕ್ಕುಗಳಿವೆ ಎಂದು ಅವರು ಹೇಳುತ್ತಾರೆ ಮತ್ತು ನಂತರ ಸಹಿಯನ್ನು ಹಾಕಿರಬೇಕು ಅಂದರೆ ನಾವು ಅದನ್ನು 2 ನೇ ನಲ್ಲಿ ನೋಡಿದ್ದೇವೆ ಈಗ ಆವಿಷ್ಕಾರದ ಹಿನ್ನೆಲೆಯು ಆವಿಷ್ಕಾರದ ಕ್ಷೇತ್ರದಿಂದ ಪ್ರಾರಂಭವಾಗಬಹುದು ಮತ್ತು ಆವಿಷ್ಕಾರದ ಕ್ಷೇತ್ರವು ಆವಿಷ್ಕಾರವು ಯಾವ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸೇರಿದೆ ಎಂಬುದನ್ನು ತಿಳಿಸುತ್ತದೆ ನಂತರ ಇದು ಸಂಬಂಧಿತ ಕಲೆಯ ವಿವರಣೆ ಎಂಬ ಶೀರ್ಷಿಕೆಯನ್ನು ಸಹ ಹೊಂದಿರಬಹುದು ಏಕೆಂದರೆ ಆವಿಷ್ಕಾರಗಳನ್ನು ಎಂದಿಗೂ ಸಾರಾಂಶ ರೂಪದಲ್ಲಿ ರಚಿಸಲಾಗುವುದಿಲ್ಲ ಆವಿಷ್ಕಾರಕ್ಕೆ ಯಾವಾಗಲೂ ಮೊದಲಿನ ಜ್ಞಾನ ಅಥವಾ ಪೂರ್ವ ಕಲೆ ಅಥವಾ ಸಂಬಂಧಿತ ಕಲೆ ಇರುತ್ತದೆ ಅವು ಮೊದಲಿನ ಕಲೆಯ ವಿವರಣೆಯಾಗಿರಬಹುದು ಮುಂಚಿನ ಕಲೆಯ ವಿವರಣೆಯು ನೀವು ಇಲ್ಲಿ ಕಾಣುವಂತೆ ಸಾಮಾನ್ಯ ಹೇಳಿಕೆಗಳಾಗಿರಬಹುದು ಅಥವಾ ಇದು ಹಿಂದಿನ ಪೇಟೆಂಟ್ ಅನ್ನು ಉಲ್ಲೇಖಿಸುವುದು ಅಥವಾ ಪೇಟೆಂಟ್ ಸಂಖ್ಯೆಯನ್ನು ಉಲ್ಲೇಖಿಸುವುದು ಅಥವಾ ವೈಜ್ಞಾನಿಕ ಲೇಖನ ಅಥವಾ ಸಂಶೋಧನಾ ಪ್ರಕಟಣೆಯಂತಹ ನಿರ್ದಿಷ್ಟ ಹೇಳಿಕೆಗಳಾಗಿರಬಹುದು ಅಥವಾ ಉಲ್ಲೇಖವಾಗಿರಬಹುದು ಆದ್ದರಿಂದ ಸಂಬಂಧಿತ ಕಲೆಯ ವಿವರಣೆಯು ಉಲ್ಲೇಖದ ಮೂಲಕ ಆಗಿರಬಹುದು ಅಥವಾ ಅದನ್ನು ಇಲ್ಲಿ ವಿವರಿಸಿದಂತೆ ಸಾಮಾನ್ಯ ವಿಧಾನದ ಮೂಲಕವೂ ಆಗಿರಬಹುದು ಆದ್ದರಿಂದ ನಂತರ ನೀಡಲಾದ ಕೆಲವು ಹಿನ್ನೆಲೆಗಳನ್ನು ನೀವು ನೋಡಬಹುದು ನಿಮ್ಮಲ್ಲಿ ಆವಿಷ್ಕಾರದ ಸಾರಾಂಶವಿದ್ದರೆ ಆದ್ದರಿಂದ ಪ್ಯಾರಾ 7 ರವರೆಗೆ ವಿವರಿಸಲಾಗಿದೆ ಮತ್ತು ನೀವು ಇಲ್ಲಿ US ಪೇಟೆಂಟ್ ಸಂಖ್ಯೆ 635943 ಅನ್ನು ನೋಡಬಹುದು ಆದ್ದರಿಂದ ಇದು ಮೊದಲಿನ ಅಸ್ತಿತ್ವದಲ್ಲಿರುವ ಆವಿಷ್ಕಾರಕ್ಕೆ ವಿವರಣೆಯಾಗಿದೆ ಇದನ್ನು ನಾವು ಮೊದಲಿನ ಕಲೆ ಎಂದು ಕರೆಯುತ್ತೇವೆ ಆದ್ದರಿಂದ ಮೊದಲಿನ ಕಲಾ ಉಲ್ಲೇಖಗಳು ಆಗಿರಬಹುದು ನೀವು ಇಲ್ಲಿ ಪೇಟೆಂಟ್ ಸಂಖ್ಯೆ 4600327 ಗೆ ಮತ್ತೊಂದು ವಿವರಣೆಯನ್ನು ನೋಡಬಹುದು ಇದು ಮತ್ತೆ ಅಸ್ತಿತ್ವದಲ್ಲಿರುವ ಆವಿಷ್ಕಾರವಾಗಿದೆ ಆದ್ದರಿಂದ ನಿರ್ದಿಷ್ಟ ಉಲ್ಲೇಖಗಳಿಲ್ಲದೆ ನೀವು ಮೊದಲಿನ ಕಲೆಯ ವಿಶಾಲ ವಿವರಣೆಯನ್ನು ನೋಡಬಹುದು ಅಥವಾ ನೀವು ಇಲ್ಲಿ ನೋಡುವಂತೆ ಈಗಾಗಲೇ ಪೇಟೆಂಟ್ ಪಡೆದಿರುವ ಮೊದಲಿನ ಕಲೆಯ ನಿರ್ದಿಷ್ಟ ಉಲ್ಲೇಖಗಳನ್ನು ಸಹ ನೀವು ನೋಡಬಹುದು ಈಗ ಪ್ಯಾರಾ 7 ಹಿಂದಿನ ಕಲೆಯ ಸ್ಥಿತಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಆವಿಷ್ಕಾರವು ಅಸ್ತಿತ್ವಕ್ಕೆ ಬರುವ ಮೊದಲು ಏನು ಅಸ್ತಿತ್ವದಲ್ಲಿತ್ತು ಈಗ ನಾವು ಆವಿಷ್ಕಾರದ ಸಾರಾಂಶದ ಬಗ್ಗೆ ಮಾತನಾಡೋಣ ಮತ್ತು ಪ್ರಸ್ತುತ ಆವಿಷ್ಕಾರವು ಪೆನ್ ಗ್ಗೆ ಸಂಬಂಧಿಸಿದೆ ಈಗ ಇದು ವಿವಿಧ ವಸ್ತುಗಳನ್ನು ವಿವರಿಸುತ್ತದೆ ಈಗ ಅದು ಪ್ರಸ್ತುತ ಆವಿಷ್ಕಾರದ ಮತ್ತೊಂದು ವಸ್ತುವಾಗಿದೆ ಎಂದು ನೀವು ನೋಡಬಹುದು ಮತ್ತು ಮೊದಲಿನ ಕಲೆಯಲ್ಲಿ ಅಂತರ್ಗತವಾಗಿರುವ ಈ ಪ್ರಯೋಜನವನ್ನು ಗಮನಿಸಬಹುದು ಆದ್ದರಿಂದ ಮೊದಲಿನ ಕಲೆಯಲ್ಲಿ ಕೆಲವು ಅನಾನುಕೂಲಗಳನ್ನು ಹೊಂದಿದೆ ಎಂದು ನಾವು ತಿಳಿದುಕೊಳ್ಳೋಣ ಮತ್ತು ಈ ಹೊಸ ಅಥವಾ ಎರಡನೆಯ ಆವಿಷ್ಕಾರವು ಆ ಅನಾನುಕೂಲಗಳನ್ನು ನಿವಾರಿಸಿದೆ ಎಂದು ನಾವು ತಿಳಿದುಕೊಳ್ಳೋಣ ಆದ್ದರಿಂದ ಆವಿಷ್ಕಾರದ ಸಾರಾಂಶವು ಉದ್ದೇಶಗಳನ್ನು ಮತ್ತು ಪರಿಹರಿಸಲಾದ ಸಮಸ್ಯೆಯನ್ನು ಹೊಂದಿರುತ್ತದೆ ಮೊದಲಿನ ಕಲೆಯಲ್ಲಿನ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಈಗ ಚಿತ್ರದ ಸಾರಾಂಶವನ್ನು ಅನುಸರಿಸಿ ರೇಖಾಚಿತ್ರಗಳ ಸಂಕ್ಷಿಪ್ತ ವಿವರಣೆವಿರುತ್ತದೆ ಈಗ ನೀವು ಚಿತ್ರ 1 ಮತ್ತು ಚಿತ್ರ 2 ಅನ್ನು ನೋಡಿದ್ದೀರಿ ಚಿತ್ರ 1 ಅನ್ನು ವಿವರಿಸಲಾಗಿದೆ ಇಲ್ಲಿ ಚಿತ್ರ 2 ಅನ್ನು ಇಲ್ಲಿ ವಿವರಿಸಲಾಗಿದೆ ಇದು ಪದಗಳಲ್ಲಿ ರೇಖಾಚಿತ್ರದ ವಿವರಣೆಯಾಗಿದೆ ಅವೆಲ್ಲವೂ ದೃಷ್ಟಿಕೋನಗಳಾಗಿವೆ ಆದ್ದರಿಂದ ಅಡ್ಡ ನೋಟ ರೇಖಾಚಿತ್ರ ಮತ್ತು ವಿಭಜಿತ ರೇಖಾಚಿತ್ರ ಪೇಟೆಂಟ್ನೊಂದಿಗೆ ಇರಬಹುದಾದ ವಿಭಿನ್ನ ರೀತಿಯ ರೇಖಾಚಿತ್ರಗಳಾಗಿವೆ ಇಲ್ಲಿ ನೀವು ದೃಷ್ಟಿಕೋನ ರೇಖಾಚಿತ್ರವನ್ನು ಹೊಂದಿದ್ದೀರಿ ಈಗ ರೇಖಾಚಿತ್ರದ ವಿವರಣೆಯನ್ನು ಅನುಸರಿಸಿ ಮತ್ತು ಮುಂದಿನ ಶೀರ್ಷಿಕೆಯು ರೇಖಾಚಿತ್ರದ ವಿವರವಾದ ವಿವರಣೆಯಾಗಿರುತ್ತದೆ ಈಗ ವಿವರವಾದ ವಿವರಣೆಯಲ್ಲಿ ಸಾಧನವನ್ನು ಹೇಗೆ ನಿರ್ಮಿಸಲಾಗಿದೆ ಮತ್ತು ಭಾಗಗಳು ಯಾವುವು ನಂತರ ಭಾಗಗಳು ಪರಸ್ಪರ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀವು ನಿಜವಾಗಿಯೂ ಹೇಳಬಹುದಾದ ವಿವರವಾದ ವಿವರಣೆಯಾಗಿದೆ ಈಗ ವಿವರವಾದ ವಿವರಣೆಯಲ್ಲಿ ನೀವು ಈ ಸಂಖ್ಯೆಗಳ ತಿದ್ದುಪಡಿ ಮಾರ್ಕರ್ ಅನ್ನು ಬ್ರಾಕೆಟನಲ್ಲಿ 100 ತಿದ್ದುಪಡಿ ಗುರುತು 100 ಮತ್ತು ಕೊಳವೆಯಾಕಾರದ ದೇಹ 102 ರಲ್ಲಿ ಕಂಡುಹಿಡಿಯಲಿದ್ದೀರಿ ಈಗ ನೀವು ರೇಖಾಚಿತ್ರಕ್ಕೆ ಹಿಂದಿರುಗಿದ್ದರೆ ಇವೆಲ್ಲವೂ ಅಂದರೆ ರೇಖಾಚಿತ್ರ 100 ತಿದ್ದುಪಡಿ ಗುರುತು ಮತ್ತು 100 ರಲ್ಲಿ ಭಾಗಗಳನ್ನು ಗುರುತಿಸಲಾಗಿದೆ ಈಗ ಡ್ರಾಯಿಂಗ್ನಲ್ಲಿ ಅವುಗಳನ್ನು ವಿವರಿಸಲಾಗಿಲ್ಲ ಅಂದರೆ ಪೇಟೆಂಟ್ ಕಾನೂನಿನಲ್ಲಿ ಅಗತ್ಯವಿರುವ ಡ್ರಾಯಿಂಗ್ನಲ್ಲಿ ಅವುಗಳನ್ನು ವಿವರಿಸಲಾಗಿಲ್ಲ ಎಂದರ್ಥ ಡ್ರಾಯಿಂಗ್ನಲ್ಲಿ ನೀವು ಲಿಖಿತ ಹೇಳಿಕೆಗಳು ಅಥವಾ ಲಿಖಿತ ವಿವರಣೆಯನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ರೇಖಾಚಿತ್ರವು ಹರಿವಿನ ರೇಖಾಚಿತ್ರವಲ್ಲದಿದ್ದರೆ ಮಾತ್ರ ಸಂಖ್ಯೆಯಾಗಿರಬಹುದು ಅದು ಹರಿವಿನ ರೇಖಾಚಿತ್ರವಾಗಿದ್ದರೆ ಮತ್ತು ನಿಯಮ 13 ರಲ್ಲಿ ರೇಖಾಚಿತ್ರದೊಳಗೆ ನೀವು ಪದಗಳನ್ನು ಹೊಂದಬಹುದಾದ ಏಕೈಕ ಸ್ಥಳವೆಂದರೆ ಹರಿವಿನ ರೇಖಾಚಿತ್ರದ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿ ರೇಖಾಚಿತ್ರಗಳಲ್ಲಿ ಮಾತ್ರ ಸಂಖ್ಯೆಗಳನ್ನು ಹೊಂದಿರುತ್ತವೆ ಆದ್ದರಿಂದ ಈ ಸಂಖ್ಯೆಗಳು ಇರುವುದರಿಂದ ನೀವು ರೇಖಾಚಿತ್ರಗಳ ವಿವರವಾದ ವಿವರಣೆಯನ್ನು ಹೊಂದಿದ್ದೀರಿ ರೇಖಾಚಿತ್ರಗಳು ವಾಸ್ತವವಾಗಿ ನಾವು ಇಲ್ಲಿ ನೋಡಿಸುವುದರ ಆಧಾರದ ಮೇಲೆ ಆ ಸಂಖ್ಯೆಗಳನ್ನು ಉಲ್ಲೇಖಿಸುತ್ತವೆ ಆದ್ದರಿಂದ ಇವೆಲ್ಲವೂ ಸ್ಪಷ್ಟ ಉಲ್ಲೇಖಗಳು ಕೊಳವೆಯಾಕಾರದ ದೇಹವು 102 ಕೊಳವೆಯಾಕಾರದ ದೇಹವನ್ನು ಪುನರಾವರ್ತಿಸಿದಲ್ಲೆಲ್ಲಾ ನೀವು ಸಂಖ್ಯೆಯನ್ನು ಪುನರಾವರ್ತಿಸುತ್ತೀರಿ ಕಾರ್ಟ್ರಿಡ್ಜ್ನಲ್ಲಿ 104 ಪೆನ್ ತುದಿ 114 ಮತ್ತು ಹೀಗೆ ಆದ್ದರಿಂದ ಈ ಸಂಖ್ಯೆಗಳನ್ನು ನೋಡಿದಾಗ ನೀವು ಡ್ರಾಯಿಂಗ್ಗೆ ಹಿಂತಿರುಗಿ ನೋಡಬಹುದು ಮತ್ತು ಡ್ರಾಯಿಂಗ್ನಿಂದ ಗುರುತಿಸಲಾದ ಯಾವ ಭಾಗವನ್ನು ಇಲ್ಲಿ ವಿವರಿಸಲಾಗಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಕೊಳವೆಯಾಕಾರದ ದೇಹವು 102 ಆಗಿದೆ ಮತ್ತು ಹೀಗೆ ಮುಂದಕ್ಕೂ ಸಹ ನೀವು ಅದನ್ನು ಅರ್ಥಮಾಡಿಕೊಳ್ಳುವಿರಿ ಈಗ ರೇಖಾಚಿತ್ರದ ಈ ವಿವರಣೆಯು ಯಾಂತ್ರಿಕ ಆವಿಷ್ಕಾರವಾದ್ದರಿಂದ ಯಾವುದೇ ವಿವರಣೆಯ ಅಗತ್ಯವಿರುವುದಿಲ್ಲ ಏಕೆಂದರೆ ರೇಖಾಚಿತ್ರದ ವಿವರಣೆಯು ಅದು ಸ್ವಯಂ ವಿವರಿಸುತ್ತದೆ ಆದರೆ ರಾಸಾಯನಿಕ ವಸ್ತುವಿನ ತಯಾರಿಕೆಗಾಗಿ ನೀವು ಉದಾಹರಣೆಗಳನ್ನು ಅಥವಾ ಉದಾಹರಣೆ 1 2 ಅನ್ನು ಕಾಣಬಹುದು ಮತ್ತು ಇದನ್ನು ಹೇಗೆ ತಯಾರಿಸಲಾಗುತ್ತದೆ ವಿಭಿನ್ನ ವಿಧಾನಗಳಿಂದ ತಯಾರಿಸಬಹುದೇ ಎಂಬುದನ್ನು ಮತ್ತು ನಿರ್ದಿಷ್ಟ ವಿಧಾನದಲ್ಲಿ ತಯಾರಿಸಬಹುದಾದರೆ ಅದರ ಅನಾನುಕೂಲತೆ ಮತ್ತು ಪ್ರಯೋಜನವನ್ನು ಇಲ್ಲಿ ವಿವರಿಸಬೇಕಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಅಲ್ಲಿ ಏನನ್ನಾದರೂ ತಯಾರಿಸಬೇಕಾದರೆ ಅಲ್ಲಿ ವಿವರಣೆಗಳು ಮತ್ತು ಉದಾಹರಣೆಗಳು ಇರುತ್ತವೆ ಅದು ರಾಸಾಯನಿಕ ವಸ್ತುವನ್ನು ಹೇಳಿದರೆ ಮಾತ್ರ ಮತ್ತು ಯಾಂತ್ರಿಕ ಆವಿಷ್ಕಾರಕ್ಕೆ ಬಂದರೆ ಈ ಸಂದರ್ಭದಲ್ಲಿ ನೀವು ವಿವರಿಸುವ ಅಗತ್ಯವಿರುವುದಿಲ್ಲ ಏಕೆಂದರೆ ಅದು ಸ್ವಯಂ ವಿವರಣಾತ್ಮಕ ಭಾಗವನ್ನು ವಿವರಿಸುತ್ತದೆ ಅಥವಾ ನಿರೂಪಿಸುತ್ತದೆ ಮತ್ತು ಅಂತಿಮವಾಗಿ ನಿಮಗೆ ಕೇಳುವ ಹಕ್ಕು ಇದೆ US ಪೇಟೆಂಟ್ನಲ್ಲಿನ ಹಕ್ಕು ಕೇಳಿದ ಹಕ್ಕಿನಿಂದ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ ಅಥವಾ ನಾವು ಹೇಳಿಕೊಳ್ಳುತ್ತೇವೆ ಪೆನ್ ಮತ್ತು ತಿದ್ದುಪಡಿ ಮಾರ್ಕರ್ ಅನ್ನು ಒಳಗೊಂಡಿರುವ ಸಂಯೋಜನೆಯ ಎಂದು ಹೇಳಲಾಗಿದೆ ಈಗ ಕೊಲೊನ್ ಅನ್ನು ಒಳಗೊಂಡಿರುತ್ತದೆ ಅಂದರೆ ಕೊಲೊನ್ ಅನ್ನು ಒಳಗೊಂಡಿರುವ ಒಂದು ವಾಕ್ಯವನ್ನು ವಿವಿಧ ಘಟಕಗಳಾಗಿ ವಿಭಜಿಸಲು ನಿಮಗೆ ಅನುಮತಿಸುತ್ತದೆ ಎಂದು ನೀವು ತಿಳಿಯಬೇಕು ಇಲ್ಲಿ ಹಲವಾರು ಕ್ರಾಸ್ಗಳಿವೆ ಎಂದು ನೀವು ನೋಡಬಹುದು ಇದು ಸೆಮಿಕೋಲನ್ ನೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ನೀವು ಉಪವಾಕ್ಯವನ್ನು ಹೊಂದಿದ್ದೀರಿ ಮತ್ತು ಅದು ಪೂರ್ಣ ವಿರಾಮದೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಸಂಪ್ರದಾಯದ ಪ್ರಕಾರ ಎಷ್ಟೇ ಸಂಕೀರ್ಣವಾದರೂ ಆವಿಷ್ಕಾರದ ಹಕ್ಕುಗಳನ್ನು ಒಂದೇ ವಾಕ್ಯದಲ್ಲಿ ಬರೆಯಲಾಗುತ್ತದೆ ಇದು ಸಂಪ್ರದಾಯವಾಗಿದೆ ಮತ್ತು ಇದನ್ನು ಪ್ರಪಂಚಾದ್ಯಂತ ಅನುಸರಿಸಲಾಗುತ್ತದೆ ಆದ್ದರಿಂದ ಹಕ್ಕುಗಳನ್ನು ಒಂದೇ ವಾಕ್ಯದಲ್ಲಿ ಬರೆಯಲಾಗುತ್ತದೆ ಕೆಲವೊಮ್ಮೆ ಆವಿಷ್ಕಾರವು ಅನೇಕ ಭಾಗಗಳನ್ನು ಹೊಂದಿದ್ದರೆ ಮತ್ತು ಭಾಗಗಳು ಒಂದಕ್ಕೊಂದು ನಿರ್ದಿಷ್ಟ ರೀತಿಯಲ್ಲಿ ಸಂವಹನ ನಡೆಸಿದರೆ ಜನರು ಅದನ್ನು ಅರ್ಥಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ವಿಭಿನ್ನ ಷರತ್ತುಗಳಿವೆ ಎಂದು ತೋರಿಸಲು ಕೊಲೊನ್ ಮತ್ತು ಸೆಮಿಕೋಲನ್ಗಳನ್ನು ಬಳಸಲಾಗುತ್ತದೆ ಎಂದು ನೀವು ತಿಳಿಯಬಹುದು ಈಗ ನಾವು ನೋಡುತ್ತಿರುವುದು ಇದು US ಅರ್ಜಿ ಮತ್ತು US ಅರ್ಜಿಯ ರಚನೆಯನ್ನು ನೀವು ನೋಡಿದ್ದೀರಿ ಈಗ ನಾವು ಭಾರತೀಯ ಅರ್ಜಿಯನ್ನು ನೋಡೋಣ ಈಗ ಫಾರ್ಮ್ 2 ಹೀಗೆ ಕಾಣುತ್ತದೆ ಈಗ ಇದು ತಿದ್ದುಪಡಿ ಮಾಡಲಾದ ಅಥವಾ ನಿರ್ದಿಷ್ಟ ದಿನಾಂಕದಂದು ತಾತ್ಕಾಲಿಕವಾಗಿ ಸೃಷ್ಟಿಸಿರುವ ಫಾರ್ಮ್ ಆಗಿದೆ ಮತ್ತು ನೀವು ಸಂಪೂರ್ಣವಾಗಿ ಬಳಸುವ ಆಧಾರದ ಮೇಲೆ ನೀವು ಇನ್ನೊಂದನ್ನು ತೆಗೆದುಹಾಕುತ್ತೀರಿ ಮತ್ತು ಅಲ್ಲಿ ಶೀರ್ಷಿಕೆ ಇದೆ ಮತ್ತು ಈ ಶೀರ್ಷಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ ಆದ್ದರಿಂದ ಅದನ್ನು ನಿಲ್ಲಿಸಲಾಗಿದೆ ಮತ್ತು ಅದನ್ನು ಮತ್ತೆ ಬರೆಯಲಾಗಿದೆ ಎಂದು ನೀವು ನೋಡಬಹುದು ಮತ್ತು ಅರ್ಜಿದಾರರ ಹೆಸರು ಇದೆ ನಾವು ಈಗ ಬಜಾಜ್ TVS ವಿವಾದಕ್ಕೆ ಕಾರಣವಾದ ಪೇಟೆಂಟನ್ನು ಉದಾಹರಣೆಯಾಗಿ ಬಳಸುತ್ತಿದ್ದೇವೆ ಈ ವಿವಾದವು ಈಗ ಮದ್ರಾಸ್ ಹೈಕೋರ್ಟ್ನಲ್ಲಿ ಬಾಕಿ ಇದೆ ಆದ್ದರಿಂದ ಇದು ವಿವರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು US ಪೇಟೆಂಟ್ ಅಪ್ಲಿಕೇಶನ್ನಲ್ಲಿ ನೀವು ಕಂಡುಕೊಂಡ ಶೀರ್ಷಿಕೆಗಳು ನಿಮಗೆ ಇಲ್ಲಿ ಕಂಡುಬರುವುದಿಲ್ಲ ಏಕೆಂದರೆ ಇಲ್ಲಿ ಅದು ಆವಿಷ್ಕಾರಕ್ಕೆ ಸಂಬಂಧಿಸಿದೆ ಎಂದು ಪ್ರಾರಂಭಿಸುತ್ತದೆ ಆದರೆ ಆವಿಷ್ಕಾರದ ಕ್ಷೇತ್ರವನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಉಪಶೀರ್ಷಿಕೆಗಳು ಇಲ್ಲಿ ಇಲ್ಲದಿದ್ದರೂ ನಿರ್ದಿಷ್ಟ ಕ್ರಮದಲ್ಲಿ ಇದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಈಗ ಪ್ರಾರಂಭವಾಗುತ್ತದೆ ಅದು ಆವಿಷ್ಕಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ US ಪೇಟೆಂಟ್ಗೆ ಅಡ್ಡ ಉಲ್ಲೇಖವಿದೆ ಅದು 4534322 ಎಂಬ ಅಂಕಿಗಳನ್ನು ಹೊಂದಿದೆ ಎಂದು ನೀವು ನೋಡಬಹುದು ರೇಖಾಚಿತ್ರಗಳ ಸಂಕ್ಷಿಪ್ತ ವಿವರಣೆಯನ್ನು ನಾವು ನೋಡಿದ್ದು ಚಿತ್ರ 1 ಮತ್ತು ಚಿತ್ರ 2 ಅನ್ನು ತೋರಿಸುತ್ತದೆ ಮತ್ತು ರೇಖಾಚಿತ್ರಗಳ ವಿವರವಾದ ವಿವರಣೆಯಿದೆ ಆದ್ದರಿಂದ ನೀವು ಪ್ರಕ್ಷೇಪ ಚಿಹ್ನ ಆವರ್ಣ ಚಿಹ್ನೆಗಳನ್ನು ಈ ಭಾಗದಲ್ಲಿ ಏನು ಕಂಡುಕೊಳ್ಳುತ್ತೀರಿ ಮತ್ತು ಇಲ್ಲಿ ರೇಖಾಚಿತ್ರಗಳಿಗೆ ಪ್ರತ್ಯೇಕ ದಾಖಲೆಗಳು ಇರುತ್ತವೆ ಆದ್ದರಿಂದ ಸ್ಪಾರ್ಕ್ ಪ್ಲಗ್ಗಳ ಭಾಗಗಳ ಸಂಖ್ಯೆ 21 ಮತ್ತು 22 ಸ್ಲೀವ್ ಸಂಖ್ಯೆ 23 ಅದೇ ರೀತಿಯಾಗಿ ನೀವು ಚಿತ್ರವನ್ನು ಪಡೆಯುತ್ತೀರಿ ಮತ್ತು ಯುಎಸ್ ಅರ್ಜಿಯಲ್ಲಿಅಪ್ಲಿಕೇಶನ್ನಲ್ಲಿ ನೀವು ನೋಡಿದ ನಿರ್ದಿಷ್ಟ ಉಪಶೀರ್ಷಿಕೆಗಳನ್ನು ಹೊಂದಿದ್ದರೂ ಮತ್ತು ಭಾರತೀಯ ಅಪ್ಲಿಕೇಶನ್ಗೆ ಆ ಉಪಶೀರ್ಷಿಕೆಗಳು ಇಲ್ಲದಿದ್ದರೂ ಅವು ಇನ್ನೂ ಅದೇ ಜಂಜಾಟದ ಯೋಜನೆಯನ್ನು ಅನುಸರಿಸುತ್ತಿದೆ ಆದ್ದರಿಂದ ಚಿತ್ರ 1 ಅನ್ನು ಉಲ್ಲೇಖಿಸಿದ್ದೇನೆ ಆದ್ದರಿಂದ ಇದು ರೇಖಾಚಿತ್ರಗಳ ವಿವರವಾದ ವಿವರಣೆಯಾಗಿದೆ ಮತ್ತು ಇದನ್ನು ಇದೇ ರೀತಿಯಲ್ಲಿ ಮಾಡಲಾಗುತ್ತದೆ ಅಂದರೆ ಇದೇ ಮಾದರಿಯಲ್ಲಿ ಇದು ಸಾರ್ವಜನಿಕ ದಾಖಲೆಯಾಗಿದೆ ಆದ್ದರಿಂದ ನೀವು ಪೇಟೆಂಟ್ ಕಚೇರಿಯ ವೆಬ್ಸೈಟ್ನಲ್ಲಿ ನೋಡಬಹುದು ಮತ್ತು ನೀವು ಅದನ್ನು ಓದಲು ಆಸಕ್ತಿ ಹೊಂದಿದ್ದರೆ ಅದನ್ನು ಡೌನ್ಲೋಡ್ ಮಾಡಬಹುದು ತದನಂತರ ನೀವು ಕೆಲವು ಫಲಿತಾಂಶಗಳನ್ನು ನೋಡಬಹುದು ಪರೀಕ್ಷಾ ಫಲಿತಾಂಶಗಳನ್ನು ಅವರು ಪಟ್ಟಿ ಮಾಡಿರುತ್ತಾರೆ ನೀವು ಅಂತಿಮವಾಗಿ ಹಕ್ಕುಗಳನ್ನು ಅನುಭವಿಸಬಹುದು ಎಂದು ನಾವು ತಿಳಿಸುತ್ತೇವೆ ನಾವು ಹೇಳಿಕೊಳ್ಳುವ ಭಾರತೀಯ ವಿಧಾನ ಮತ್ತು ಹಕ್ಕು ಸಂಖ್ಯೆ 1 ಭಾರತದಲ್ಲಿ ಹಕ್ಕಿನೊಳಗಿನ ಭಾಗಗಳ ಸಂಖ್ಯೆಯನ್ನು ಸಹ ನೀವು ನಮೂದಿಸಬೇಕಾಗುತ್ತದೆ ಆದ್ದರಿಂದ ಸ್ಪಾರ್ಕ್ ಪ್ಲಗ್ಗಳ ಸಂಖ್ಯೆಯನ್ನು ಉಲ್ಲೇಖಿಸಬೇಕಾಗುತ್ತದೆ ಆದ್ದರಿಂದ ಅದು ಹಕ್ಕು 1 ಆಗಿದೆ ಈಗ ಹಕ್ಕು 2 ಇದು ಹಕ್ಕು 1 ರ ಮೇಲೆ ಅವಲಂಬಿತ ಹಕ್ಕಾಗಿದೆ ಆದ್ದರಿಂದ ಇದು ಹಕ್ಕು 1 ಕ್ಕೆ ನಿರ್ದೇಶಿಸುತ್ತದೆ ಮತ್ತು ಹಕ್ಕು 3 ಮತ್ತೆ ಅವಲಂಬಿತವಾಗಿದೆ ಹಾಗೂ ಹಕ್ಕುಕ್ಲೈಮ್ 4 ಸಹ ಮತ್ತೆ ಅವಲಂಬಿತವಾಗಿದೆ ಹಕ್ಕು 5 ಮತ್ತೆ ಅವಲಂಬಿತವಾಗಿದೆ ಏಕೆಂದರೆ ಇದು ಹಿಂದಿನ ಯಾವುದೇ ಹಕ್ಕಿನಲ್ಲಿ ಹಕ್ಕು ಚಲಾಯಿಸಿದಂತೆ ಸುಧಾರಿತ ಆಂತರಿಕ ದಹನಕಾರಿ ಎಂಜಿನ್ ಅನ್ನು ಹೇಳುತ್ತದೆ ಆದ್ದರಿಂದ 1 ರಿಂದ 5 ಅದು ಮತ್ತೆ ಅವಲಂಬಿತವಾಗಿರುತ್ತದೆ ಮತ್ತು ಹಕ್ಕು 6 ಅನ್ನು ಸ್ವತಂತ್ರ ಹಕ್ಕು ಎಂದು ಹಾಗೂ ಹಕ್ಕು 7 ಅನ್ನು ನಾವು ಬಹುವಿಷಯದ ಹಕ್ಕು ಎಂದು ಕರೆಯುತ್ತೇವೆ ಇದು ಮೊದಲು ಬಹು ವಿಷಯದ ಹಕ್ಕುಗಳನ್ನು ನೀಡಲಾಗಿದೆಯೆಂದು ಪ್ರಸ್ತಾಪಿಸಲಾಗಿತ್ತು ಆದರೆ ಈಗ ಪೇಟೆಂಟ್ ಕಚೇರಿಯಲ್ಲಿ ಪೇಟೆಂಟ್ ಕಚೇರಿಯ ಕೈಪಿಡಿ ಇದೆ ಮತ್ತು ಆ ಕೈಪಿಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಬಹು ವಿಷಯದ ಹಕ್ಕುಗಳನ್ನು ನೀಡಲಾಗುವುದಿಲ್ಲ ಎಂದು ಕೈಪಿಡಿ ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ವಿವರಿಸಿದಂತೆ ಗಣನೀಯವಾಗಿ ಹೇಳಿದೆ ಮತ್ತು ಸಚಿತ್ರಕಾರನಾಗಿ ಹೇಳಿದರೆ ಅದು ಅಂದರೆ ರೇಖಾಚಿತ್ರಗಳು ಬಹುವಿಷಯದ ವಿವರಣೆಯನ್ನು ಅನುಸರಿಸುತ್ತವೆ ಮತ್ತು ಇದು ಈಗಾಗಲೇ ವಿವರಣೆಯಲ್ಲಿ ಒಳಗೊಂಡಿರುವದನ್ನು ಪುನರುಚ್ಚರಿಸುತ್ತದೆ ಆದ್ದರಿಂದ ಆವಿಷ್ಕಾರಕನು ತನ್ನ ಹೆಸರಿನಲ್ಲಿ ಸಲ್ಲಿಸುತ್ತಿದ್ದರೆ ನಿಮಗೆ ಏಜೆಂಟರ ಸಹಿ ಬೇಕಾಗುತ್ತದೆ ನಂತರ ಆವಿಷ್ಕಾರಕರ ಹೆಸರು ಮತ್ತು ನಂತರ ಇದು 2 ನೇಯ ನಮೂನೆಯಲ್ಲಿ ಸಹಿ ಮತ್ತು ದಿನಾಂಕದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಉಲ್ಲೇಖಿಸಿದೆ